ಕಂಡಕ್ಟರ್ಗಳಿಗಾಗಿ ಪರಸ್ಪರ ಪ್ರಮೇಯ I ಪೊಟೆನ್ಶಿಯಲ್ ಮತ್ತು ವಿದ್ಯುತ್ ಕ್ಷೇತ್ರ ಮತ್ತು ಚಾರ್ಜ್ಗಳು ವಾಹಕದ ಬಳಿ ಹೇಗೆ ವರ್ತಿಸುತ್ತವೆ ಎಂಬುದನ್ನು ನಾವು ಚರ್ಚಿಸಿದ್ದೇವೆ ಈ ಉಪನ್ಯಾಸದಲ್ಲಿ ನಾನು ಈಗ ಒಂದು ಪ್ರಶ್ನೆಯನ್ನು ಕೇಳಲಿದ್ದೇನೆ ನನಗೆ ಬಾಹ್ಯಾಕಾಶದಲ್ಲಿ ಕೆಲವು ಸ್ಥಿರ ಕಂಡಕ್ಟರ್ ಗಳನ್ನು ನೀಡಲಾಗಿದೆ ಎಂದು ಭಾವಿಸೋಣ ಅವು ಯಾವುದೇ ಆಕಾರ ಮತ್ತು ಗಾತ್ರಗಳಲ್ಲಿರಬಹುದು ಆದರೆ ಇವುಗಳನ್ನು ನಿವಾರಿಸಲಾಗಿದೆ ಮತ್ತು ನಾನು ಕೆಲವು ಚಾರ್ಜ್ ಗಳನ್ನು ತರುತ್ತೇನೆ Q 1 Q 2 Q 3 ಅಥವಾ ಅದರೊಂದಿಗೆ ಚಾರ್ಜ್ ವಿತರಣೆ ಕೆಲವು ರೋ r ಪ್ರೈಮ್ ಎಂದು ಹೇಳೋಣ ಮತ್ತು ಈ ಪರಿಸ್ಥಿತಿಯು ನನಗೆ ಸಿಗುತ್ತದೆ ಎಂದು ಕಂಡುಕೊಳ್ಳೋಣ ಏಕೆಂದರೆ ಈ ಚಾರ್ಜ್ ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಮತ್ತು ಅವು ಸಿಗ್ಮಾ ವನ್ನು ಉತ್ಪಾದಿಸುತ್ತವೆ ಈ ಎಲ್ಲದರ ಮೇಲೆ ಮೇಲ್ಮೈ ಮೇಲಿನ ಚಾರ್ಜ್ ಗಳು ಮತ್ತು ಕೆಲವು ಪೊಟೆನ್ಶಿಯಲ್ V ಇಲ್ಲಿ V 1 V 2 ಇಲ್ಲಿ V 3 ಇಲ್ಲಿ ಸಿಗ್ಮಾ 1 ಸಿಗ್ಮಾ 2 ಸಿಗ್ಮಾ 3 ಆಗಿರಬಹುದು ಮತ್ತು ಈ ಉತ್ತರ ನಮಗೆ ತಿಳಿದಿದೆ ಇದರಿಂದ ನಾನು ಈಗ ಅದೇ ಸಾಂದ್ರತೆ ಅದೇ ಸ್ಥಿರ ಚಾರ್ಜ್ ಗಳು ಸ್ಥಿರ ಕಂಡಕ್ಟರ್ ಗಳನ್ನು ಲೆಕ್ಕ ಹಾಕಬಹುದೇ ನಾನು ಈಗ ಸಾಂದ್ರತೆಯನ್ನು ಬದಲಾಯಿಸಿದರೆ ಮತ್ತು ಇನ್ನಿತರ ರೋ 2 r ಪ್ರೈಮ್ ಅನ್ನು ತಂದರೆ ನಾವು ಈ ರೋ 1 ಮತ್ತು ಇತರ ಕೆಲವು ಚಾರ್ಜ್ ಗಳನ್ನು ಕರೆಯೋಣ ಆದ್ದರಿಂದ ಇದು ಎರಡನೇ ಪರಿಸ್ಥಿತಿ ಆದ್ದರಿಂದ ಇದು ಮೊದಲ ಪರಿಸ್ಥಿತಿ ಇದು ಎರಡನೇ ಪರಿಸ್ಥಿತಿ ಮತ್ತು ಈಗ ನನಗೆ ಸಿಗ್ಮಾ 2 ಸಿಗುತ್ತದೆ ಇಲ್ಲಿ ನಾವು ಪ್ರೈಮ್ ಎಂದು ಹೇಳೋಣ ಸಿಗ್ಮಾ 1 ಪ್ರೈಮ್ ಸಿಗ್ಮಾ 2 ಪ್ರೈಮ್ V 1 ಪ್ರೈಮ್ V 2 ಪ್ರೈಮ್ V 3 ಪ್ರೈಮ್ ಸಿಗ್ಮಾ 3 ಪ್ರೈಮ್ ನಾನು ಎರಡನ್ನು ಸಂಬಂಧಿಸಬಹುದೇ ಏಕೆಂದರೆ ಎಲ್ಲಾ ನಂತರ ಇದು ಒಂದೇ ಸನ್ನಿವೇಶವಾಗಿದೆ ಕಂಡಕ್ಟರ್ ಗಳಿಗೆ ಸಂಬಂಧಿಸಿದಂತೆ ನಾನು ಅದೇ ಪರಿಸ್ಥಿತಿಯನ್ನು ವಿವರಿಸಬಹುದೇ ನಾನು ಎರಡನ್ನು ಸಂಬಂಧಿಸಬಹುದೇ ಮತ್ತು ಇದನ್ನು ಮಾಡಬಹುದು ಎಂದು ನಾವು ಶಕ್ತಿಯ ಪರಿಗಣನೆಗಳ ಮೂಲಕ ಸುಂದರವಾಗಿ ತೋರಿಸುತ್ತೇವೆ ಮತ್ತು ಇದರ ಪರಿಣಾಮವಾಗಿ ನಾವು ಪಡೆಯುವುದು ಪರಸ್ಪರ ಪ್ರಮೇಯ ಎಂದು ಕರೆಯಲ್ಪಡುತ್ತದೆ ಆದಾಗ್ಯೂ ಗ್ರೀನ್ ಪ್ರಮೇಯ ಎಂಬ ಕೆಲವು ಪ್ರಮೇಯವನ್ನು ಬಳಸಿಕೊಂಡು ಗಣಿತಶಾಸ್ತ್ರದಲ್ಲಿಯೂ ಇದನ್ನು ಸಾಬೀತುಪಡಿಸಬಹುದು ನಾವು ಅದನ್ನು ಮಾಡಲು ಹೋಗುವುದಿಲ್ಲ ನಾವು ಅದನ್ನು ಶಕ್ತಿಯ ಪರಿಗಣನೆಗಳ ಮೂಲಕ ಬಹಳ ಬೌದ್ಧಿಕವಾಗಿ ನೋಡಲಿದ್ದೇವೆ ಮತ್ತು ಎರಡು ಸನ್ನಿವೇಶಗಳು ಹೇಗೆ ಸಂಬಂಧ ಹೊಂದಬಹುದು ಇದು ಸುಂದರವಾದ ಸುಂದರವಾದ ಎಕ್ಸಸೈಜ್ ಆಗಿದೆ ಆದ್ದರಿಂದ ಈಗ ನಾನು ಸಂಕೇತವನ್ನು ಸ್ವಲ್ಪಮಟ್ಟಿಗೆ ಬದಲಾಯಿಸಲಿದ್ದೇನೆ ಮತ್ತು ಕೆಲವು ನಡೆಸುವ ಮೇಲ್ಮೈ ಇದೆ ಎಂದು ಮತ್ತೆ ಹೇಳುತ್ತೇನೆ ಹೆಚ್ಚು ಇದ್ದರೆ ನಾನು ಎಲ್ಲವನ್ನೂ ಒಂದೇ ವಾಹಕ ಮೇಲ್ಮೈ ಎಂದು ಕರೆಯುತ್ತಿದ್ದೇನೆ ಅದು ಅದರ ಮೇಲೆ V 1 r ಅನ್ನು ಹೊಂದಿದೆ ಅದರ ಮೇಲೆ ಮಾತ್ರವಲ್ಲ ಎಲ್ಲೆಡೆ V 1 r ಪೊಟೆನ್ಶಿಯಲ್ ಇದೆ ಕೆಲವು ಚಾರ್ಜ್ ವಿತರಣೆ ರೋ 1 ಮತ್ತು ಕೆಲವು ಚಾರ್ಜ್ ವಿತರಣೆ ಗಳಾದ ಸಿಗ್ಮಾ 1 r ಕಾರಣ ನಾನು ಗೋಳಾಕಾರದ ಮೇಲ್ಮೈಯನ್ನು ಹೊಂದಬಹುದು ಮತ್ತು ಅದರ ಮುಂದೆ ಚಾರ್ಜ್ ಹಾಕಬಹುದು ವಾಸ್ತವವಾಗಿ ನಾನು ಆ ಉದಾಹರಣೆಯನ್ನು ನಂತರ ಪರಿಹರಿಸಲಿದ್ದೇನೆ ಇದು ಇಲ್ಲಿ ಕೆಲವು ಋಣಾತ್ಮಕ ಚಾರ್ಜ್ ಗಳನ್ನು ಮತ್ತು ಹಿಂಬದಿಯಲ್ಲಿ ಧನಾತ್ಮಕ ಚಾರ್ಜ್ ಗಳನ್ನು ಮತ್ತು ಎಲ್ಲಾ ಸ್ಥಳಗಳಲ್ಲಿ ಕೆಲವು ಪೊಟೆನ್ಶಿಯಲ್ ಅನ್ನು ಪ್ರೇರೇಪಿಸುತ್ತದೆ ಆದ್ದರಿಂದ ಇದು ಪರಿಸ್ಥಿತಿ 1 ನಾನು ಅದೇ ಕಂಡಕ್ಟರ್ ಅನ್ನು ತೆಗೆದುಕೊಂಡು ನನ್ನ ಚಾರ್ಜ್ ವಿತರಣೆಯನ್ನು ರೋ 2 ಗೆ ಬದಲಾಯಿಸುತ್ತೇನೆ ಆದ್ದರಿಂದ ಮೇಲ್ಮೈಯಲ್ಲಿನ ಪೊಟೆನ್ಶಿಯಲ್ ಮೇಲ್ಮೈಯಲ್ಲಿ V 2 r ಆಗುತ್ತದೆ ಮತ್ತು ಸಾಮಾನ್ಯವಾಗಿ V 2 r ಮತ್ತು ಚಾರ್ಜ್ ವಿತರಣೆಯು ಸಿಗ್ಮಾ 2 r ಆಗುತ್ತದೆ ಉದಾಹರಣೆಗೆ ಇಲ್ಲಿರುವ ಸಾದೃಶ್ಯವು ಮತ್ತೆ ಈ ಗೋಳವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಈ Q ಬದಲಿಗೆ ನಾನು ಇಲ್ಲಿ ಲೈನ್ ಚಾರ್ಜ್ ಹಾಕುತ್ತೇನೆ ಎಂದು ಭಾವಿಸೋಣ ನಾನು ಎರಡು ಸಂದರ್ಭಗಳನ್ನು ವಿವರಿಸಬಹುದೇ ಆದ್ದರಿಂದ ಪರಿಸ್ಥಿತಿ 1 ರಿಂದ ಪರಿಸ್ಥಿತಿ 2 ರವರೆಗೆ ನಾನು ಇದರಲ್ಲಿ ರೋ 1 ಅನ್ನು ಹೊಂದಿದ್ದೇನೆ ಇದು ನನಗೆ ವಾಹಕದ ಮೇಲ್ಮೈಯಲ್ಲಿ V 1 ಮತ್ತು ಮೇಲ್ಮೈ ಚಾರ್ಜ್ ಸಿಗ್ಮಾ 1 ಅನ್ನು ನೀಡುತ್ತದೆ ನನಗೆ ಇಲ್ಲಿ ಪರಿಸ್ಥಿತಿ 2 ಇದೆ ಇದರಲ್ಲಿ ನಾನು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ರೋ 2 ಅನ್ನು ನೀಡುತ್ತದೆ ನನಗೆ ಪೊಟೆನ್ಶಿಯಲ್ V 2 ಮತ್ತು ಕಂಡಕ್ಟರ್ ಮೇಲೆ ಮೇಲ್ಮೈ ಚಾರ್ಜ್ ಸಿಗ್ಮಾ 2 ಪರಸ್ಪರ ಪ್ರಮೇಯವನ್ನು ಪಡೆಯಲು ನಾವು ಒಂದು ವೀಕ್ಷಣೆಯೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಅದರ ಬಗ್ಗೆ ಮಾತನಾಡಿದ್ದೇವೆ ಈ ಅವಲೋಕನವು ಸೂಪರ್ಪೋಸಿಷನ್ ತತ್ವವನ್ನು ಆಧರಿಸಿದೆ ಅದು ಎರಡು ಚಾರ್ಜ್ ಗಳಿದ್ದರೆ ನಿವ್ವಳ ಕ್ಷೇತ್ರವು ಎರಡು ಕ್ಷೇತ್ರಗಳ ಸೇರ್ಪಡೆಯಾಗಿದೆ ಇದರ ಅರ್ಥವೇನೆಂದರೆ ಪೊಟೆನ್ಶಿಯಲ್ V r ರೋ r ಅನ್ನು ರೇಖೀಯ ರೀತಿಯಲ್ಲಿ ಅವಲಂಬಿಸಿರುತ್ತದೆ ಅದಕ್ಕಾಗಿಯೇ ನಾನು ಅದನ್ನು ಸೇರಿಸಬಹುದು ಮತ್ತು ಇದರ ಅರ್ಥವೇನೆಂದರೆ ರೋ r ಕಾರಣದಿಂದಾಗಿ ಕೆಲವು ಪೊಟೆನ್ಶಿಯಲ್ ಇದ್ದರೆ ನಾನು ಸಾಂದ್ರತೆಯನ್ನು f ರೋ r ಎಂದು ಕೆಲವು ಅಂಶಗಳಿಗೆ ಬದಲಾಯಿಸಿದರೆ ಪೊಟೆನ್ಶಿಯಲ್ V r ಅನ್ನು ಬದಲಾಯಿಸುತ್ತದೆ ಅದು ರೇಖೀಯ ಅವಲಂಬನೆ f 1 ಕ್ಕಿಂತ ದೊಡ್ಡದಾಗಿರಬಹುದು ಚಿಕ್ಕದಾಗಿದೆ ಅಥವಾ ಯಾವುದಾದರೂ ಆಗಿರಬಹುದು ಈಗ ನಾವು ಈ 2 ಸನ್ನಿವೇಶಗಳನ್ನು ತೆಗೆದುಕೊಳ್ಳೋಣ ಮತ್ತು ಸಾಂದ್ರತೆಯನ್ನು ರೋ 1 r ಅನ್ನು ರೋ 2 r ಗೆ ಬದಲಾಯಿಸೋಣ ಇದನ್ನು ರೋ 1 r ಜೊತೆಗೆ ಒಂದು ಅಂಶ f ರೋ 2 ಮೈನಸ್ ರೋ 1 f 0 ಮತ್ತು 1 ರ ನಡುವೆ ಬದಲಾಗುತ್ತದೆ f 0 ಆಗಿದ್ದರೆ ನಾನು ಹೊಂದಿದ್ದೇನೆ ಚಾರ್ಜ್ ಸಾಂದ್ರತೆ ರೋ 1 f 1 ಆಗಿದ್ದರೆ ಚಾರ್ಜ್ ಸಾಂದ್ರತೆಯು ರೋ 2 ಆಗುತ್ತದೆ ಇದರ ಪರಿಣಾಮವಾಗಿ ಪೊಟೆನ್ಶಿಯಲ್ V 1 r V 2 r ಗೆ ಹೋಗುತ್ತದೆ ಇದು V 1 r ಪ್ಲಸ್ f ರೋ 2 ಮೈನಸ್ ರೋ 1 ಈ f ಮೂಲಕ ಅಂದರೆ 0 ಮತ್ತು 1 ರ ನಡುವೆ ಆದ್ದರಿಂದ ಇದು ನಿಖರವಾಗಿ ಸಮನಾಗಿಲ್ಲ f ಅನ್ನು ಬದಲಾಯಿಸುವ ಮೂಲಕ ನಾವು ಇದನ್ನು ಮಾಡುತ್ತಿದ್ದೇವೆ ρ1 → ρ2 ρ1f ρ2−ρ1 0≤ f ≤1 V1→V2 V1f ρ2−ρ1 0≤ f ≤1 ಆದ್ದರಿಂದ ಆರಂಭಿಕ ವಿತರಣೆಯ ಶಕ್ತಿ ಇದನ್ನು W 1 ಎಂದು ಕರೆಯೋಣ ಅರ್ಧ ಇಂಟಿಗ್ರೇಶನ್ ರೋ 1 r V 1 r dv ಪ್ಲಸ್ ಏಕೆಂದರೆ ಅವು ಮೇಲ್ಮೈ ಚಾರ್ಜ್ ಗಳು ಮೇಲ್ಮೈ ಕೊಡುಗೆಯಿಂದಾಗಿ ಶಕ್ತಿಯು ಉಂಟಾಗಲಿದೆ ಮೇಲ್ಮೈಯಲ್ಲಿ 1 ಅರ್ಧ ಇಂಟಿಗ್ರೇಶನ್ ಸಿಗ್ಮಾ 1 r V 1 ಸಹಜವಾಗಿ 1 ಓವರ್ 4 ಪೈ ಎಪ್ಸಿಲಾನ್ 0 ಅಂಶವಿದೆ ಅದನ್ನು ನಾನು ಹೊರಗಡೆ ಇಟ್ಟುಕೊಂಡಿದ್ದೇನೆ ನಾನು ಹೆಚ್ಚು ಬರೆಯಲು ಬಯಸುವುದಿಲ್ಲ ಅದನ್ನು ನಂತರ ತರುತ್ತೇನೆ ನಾನು ಚಾರ್ಜ್ ವಿತರಣೆಯನ್ನು ಮುಂದಿನ ಚಾರ್ಜ್ ವಿತರಣೆಗೆ ಬದಲಾಯಿಸಿದಾಗ ಏನಾಗುತ್ತದೆ ಎಂದು ನೋಡೋಣ W 2 ಅದೇ 1 ಓವರ್ 4 ಪೈ ಎಪ್ಸಿಲಾನ್ 0 ಇದೆ 1 ಅರ್ಧ ಇಂಟಿಗ್ರೇಶನ್ ರೋ 2 r V 2 r d v ಪ್ಲಸ್ 1 ಅರ್ಧ ಸಿಗ್ಮಾ 2 r ಮೇಲ್ಮೈಯಲ್ಲಿ V 2 d ಆದ್ದರಿಂದ ನಾನು ಶಕ್ತಿಯನ್ನು W 1 ರಿಂದ W 2 ಗೆ ಬದಲಾಯಿಸಿದ್ದೇನೆ ರೋ ಅನ್ನು ಸ್ವಲ್ಪ ಬದಲಿಸುವ ಮೂಲಕವೂ ಅದನ್ನು ಬದಲಾಯಿಸಬಹುದು ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ನಾನು ಕೆಲವು ಮಧ್ಯಂತರ ಸಾಂದ್ರತೆಯ ರೋ r ಅನ್ನು ತೆಗೆದುಕೊಂಡಿದ್ದರೆ ಅದು ರೋ 1 ಪ್ಲಸ್ f ರೋ 2 ಮೈನಸ್ ರೋ 1 ಮಧ್ಯಂತರ ಪೊಟೆನ್ಶಿಯಲ್ V 1 ಪ್ಲಸ್ f V 2 ಮೈನಸ್ V 1 ಗೆ ಸಮಾನವಾಗಿರುತ್ತದೆ F ಅನ್ನು df ಮೂಲಕ ಬದಲಾಯಿಸುವ ಕಾರ್ಯವು ಪೊಟೆನ್ಶಿಯಲ್ V r ನಾನು ತರುತ್ತಿರುವ ಹೆಚ್ಚುವರಿ ಸಾಂದ್ರತೆ df ರೋ 2 ಮೈನಸ್ ರೋ 1 ಮೇಲ್ಮೈಯಲ್ಲಿ ಇಂಟಿಗ್ರೇಟೆಡ್ d r ಪ್ಲಸ್ V r ಆಗಿರುತ್ತದೆ ಮತ್ತು ಮೇಲ್ಮೈಯಲ್ಲಿ ಎಷ್ಟು ಹೆಚ್ಚುವರಿ ಚಾರ್ಜ್ ಬರುತ್ತಿದೆ ಅದು d f ಸಿಗ್ಮಾ 2 ಮೈನಸ್ ಸಿಗ್ಮಾ 1 ಆಗಿ ಹೊರಬರುತ್ತಿದೆ ನಾನು ಕೆಲವು ಹೆಚ್ಚುವರಿ ಚಾರ್ಜ್ d ಗಳನ್ನು ಹಾಕಿದ್ದೇನೆ ಇದು ಬದಲಾವಣೆ ಇವುಗಳನ್ನು ಸ್ಪಷ್ಟವಾಗಿ ಬರೆಯೋಣ ನಾನು V r V 1 ಪ್ಲಸ್ f V 2 ಮೈನಸ್ V 1 ಅನ್ನು ಹೊರತುಪಡಿಸಿ ನಾನು ಇದನ್ನು ರೋ 2 ಮೈನಸ್ ರೋ 1 ರಿಂದ ಗುಣಿಸುತ್ತಿದ್ದೇನೆ ಮತ್ತು ನಾನು d f ಮೇಲೆ ಸಂಯೋಜಿಸುತ್ತಿದ್ದೇನೆ ಸಹಜವಾಗಿ ಒಂದು ಪರಿಮಾಣದ ಸಮಗ್ರ f 0 ರಿಂದ 1 ರವರೆಗೆ ಬದಲಾಗುತ್ತದೆ ಮತ್ತು ಪರಿಮಾಣದ ಇಂತೆಗ್ರಲ್ d r ಇದೆ ಆದ್ದರಿಂದ ನಾನು ಇಲ್ಲಿ ಒಂದು ಮೇಲ್ಮೈ ಪದವನ್ನು ಇಡುತ್ತೇನೆ ಅದೇ ರೀತಿಯ ಮೇಲ್ಮೈ ಪದದ ರಚನೆಯು ಒಂದೇ ಆಗಿರುತ್ತದೆ ರೋ 2 ಮತ್ತು ರೋ 1 ಅನ್ನು ಸಿಗ್ಮಾ 1 ಮತ್ತು ಸಿಗ್ಮಾ 2 ಮತ್ತು V ಮೇಲ್ಮೈಯಿಂದ ಬದಲಾಯಿಸಲಾಗುವುದು ಹೊರತುಪಡಿಸಿ ಇದನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ಇದು V 1 r ರೋ 2 ಮೈನಸ್ ರೋ 1 ಎಂದು ಹೊರಬರುತ್ತದೆ ನಾನು f d r ಮೇಲೆ ಇಂಟಿಗ್ರೇಶನ್ ಅನ್ನು ಮಾಡುತ್ತಿದ್ದೇನೆ ಮತ್ತು ಈಗ ನಾನು f d f ಮೇಲೆ ಇಂಟಿಗ್ರೇಶನ್ ಅನ್ನು ಹೊಂದಿದ್ದೇನೆ ಆದ್ದರಿಂದ ನಾನು 1 ಅರ್ಧ ಇಂಟಿಗ್ರೇಶನ್ V 2 ಮೈನಸ್ V 1 ಬಾರಿ ರೋ 2 ಮೈನಸ್ ರೋ 1 d r f ಇಂಟಿಗ್ರಲ್ ಪೂರ್ಣಗೊಂಡಿದೆ ಮತ್ತು ಮೇಲ್ಮೈ ಅವಧಿಯನ್ನು ಪಡೆಯುತ್ತೇನೆ ಮತ್ತು ಇದು ನಾವು ಈಗಾಗಲೇ ಲೆಕ್ಕ ಹಾಕಿದ W 2 ಮೈನಸ್ W 1 ಗೆ ಸಮನಾಗಿರಬೇಕು ನಾನು ಈಗ ಉಳಿದ ಹಂತಗಳನ್ನು ನಿಮಗಾಗಿ ಬಿಡುತ್ತೇನೆ ಬೀಜಗಣಿತದ ಉಳಿದ ಹಂತಗಳು ಮತ್ತು ಅಂತಿಮ ಫಲಿತಾಂಶವನ್ನು ಬರೆಯುತ್ತೇನೆ ಅಂತಿಮ ಫಲಿತಾಂಶವೆಂದರೆ ನಾನು ಇಂಟಿಗ್ರೇಶನ್ V 1 ರೋ 2 d r ಪ್ಲಸ್ ಇಂಟಿಗ್ರೇಶನ್ V 1 ಮೇಲ್ಮೈ ಸಿಗ್ಮಾ 2 d s ಕಂಡಕ್ಟರ್ ಗಳ ಮೇಲ್ಮೈ ಮೇಲೆ ಇಂಟಿಗ್ರೇಶನ್ ಗೆ ಸಮನಾಗಿರುತ್ತದೆ V 2 ಸಿಗ್ಮಾ 1 d r ಜೊತೆಗೆ ಇಂಟಿಗ್ರೇಶನ್ V 2 ಮೇಲ್ಮೈ ಸಿಗ್ಮಾ 1 d s ಆದ್ದರಿಂದ ನಾವು ಒಂದು ಸನ್ನಿವೇಶದಿಂದ ಪೊಟೆನ್ಶಿಯಲ್ ಮತ್ತು ಸಾಂದ್ರತೆಯನ್ನು ಹೊಂದಿದ್ದೇವೆ ಪೊಟೆನ್ಶಿಯಲ್ ಮತ್ತು ಸಾಂದ್ರತೆಯು ಇತರ ಪರಿಸ್ಥಿತಿಗೆ ಮತ್ತು ಇದು ಪರಸ್ಪರ ಪ್ರಮೇಯದ ಹೇಳಿಕೆಯಾಗಿದೆ ಮತ್ತು ಇದನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸಬಹುದು ಒಂದು ಸನ್ನಿವೇಶದಲ್ಲಿ ಉತ್ತರ ತಿಳಿದಿದ್ದರೆ ನಿರ್ದಿಷ್ಟ ಜ್ಯಾಮಿತಿಯನ್ನು ನೀಡಿದಾಗ ಇನ್ನೊಂದು ಸನ್ನಿವೇಶದಲ್ಲಿ ಉತ್ತರವನ್ನು ಕಂಡುಹಿಡಿಯಬಹುದು ∫V1 ρ2 dr∫V1surfaceσ 2 ds∫V2 ρ1 dr∫V2surfaceσ 1 ds ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದು ತುಂಬಾ ಸರಳ ಉದಾಹರಣೆಯಾಗಿದೆ ಅದರಿಂದ d ದೂರದಲ್ಲಿರುವ ಚಾರ್ಜ್ ನಿಂದಾಗಿ ವಾಹಕ ಗೋಳದ ಮೇಲಿನ ಪೊಟೆನ್ಶಿಯಲ್ ಅನ್ನು ನಾನು ಲೆಕ್ಕಹಾಕಲು ಬಯಸಿದರೆ ಈ ಚಾರ್ಜ್ Q ಆಗಿದೆ ಮತ್ತು ಇದು ಚಾರ್ಜ್ ಮಾಡದ ಗೋಳದಲ್ಲಿದೆ ಚಾರ್ಜ್ ಮಾಡದ ಗೋಳದ ಮೇಲಿನ ಪೊಟೆನ್ಶಿಯಲ್ ಅನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದಂತೆ ಈ ಇಡೀ ಗೋಳವು ಒಂದೇ ಪೊಟೆನ್ಶಿಯಲ್ ಅನ್ನು ಹೊಂದಿರುತ್ತದೆ ಈ ಗೋಳದ ತ್ರಿಜ್ಯವನ್ನು R ಎಂದು ನೀಡಲಾಗಿದೆ ಮತ್ತು ಗೋಳದ ಕೇಂದ್ರದಿಂದ ಚಾರ್ಜ್ ಗೆ ಇರುವ ಅಂತರವನ್ನು ಈಗಾಗಲೇ ಇಲ್ಲಿ ತೋರಿಸಿರುವಂತೆ d ನಾವು ಪರಸ್ಪರ ಪ್ರಮೇಯವನ್ನು ಬಳಸುವುದಕ್ಕಿಂತ ಮೊದಲು ಬೇರೆ ಟ್ರಿಕ್ ಅನ್ನು ಬಳಸೋಣ ಮತ್ತು ನಂತರ ಎರಡು ಒಂದೇ ಉತ್ತರಕ್ಕೆ ಕಾರಣವಾಗುತ್ತೇವೆ ಎಂದು ನಾವು ತೋರಿಸುತ್ತೇವೆ ಈ ಚಾರ್ಜ್ ವಾಹಕದ ಮೇಲ್ಮೈಯಲ್ಲಿ ಚಾರ್ಜ್ ಅನ್ನು ಪ್ರೇರೇಪಿಸುತ್ತದೆ ಈಗ ಈ ಬದಿಯಲ್ಲಿ ಋಣಾತ್ಮಕ ಚಾರ್ಜ್ ಇರುತ್ತದೆ ಇಲ್ಲಿ ಹೆಚ್ಚು ದಟ್ಟವಾಗಿರುತ್ತದೆ ಹಿಂಭಾಗದಲ್ಲಿ ಕಡಿಮೆ ದಟ್ಟವಾಗಿರುತ್ತದೆ ಮತ್ತು ಹಿಂಭಾಗದಲ್ಲಿ ಧನಾತ್ಮಕ ಚಾರ್ಜ್ ಇರುತ್ತದೆ ಆದ್ದರಿಂದ ನಿವ್ವಳ ಚಾರ್ಜ್ Q 0 ಆಗಿರುತ್ತದೆ ಈಗ ಇಡೀ ಗೋಳವು ಒಂದೇ ಪೊಟೆನ್ಶಿಯಲ್ ನಲ್ಲಿರುವುದರಿಂದ ಕೇಂದ್ರದಲ್ಲಿನ ಪೊಟೆನ್ಶಿಯಲ್ ಅನ್ನು ಲೆಕ್ಕಹಾಕಲು ಸಹ ಸುಲಭವಾಗಿದೆ ಈಗ ಕೇಂದ್ರದಲ್ಲಿನ ಪೊಟೆನ್ಶಿಯಲ್ ಅನ್ನು ಲೆಕ್ಕಾಚಾರ ಮಾಡುವುದು ತುಂಬಾ ಸುಲಭ ಅದು ಏನು ಅದು 1 ಓವರ್ 4 ಪೈ ಎಪ್ಸಿಲಾನ್ 0 Q ಓವರ್ d ಈ ಜೊತೆಗೆ ಈ ಸಣ್ಣ ಸಣ್ಣ ಚಾರ್ಜ್ ಗಳ ಕಾರಣದಿಂದಾಗಿ ಅದು ಪೊಟೆನ್ಶಿಯಲ್ ಆಗಿರುತ್ತದೆ ನಾವು ಅದನ್ನು ಸಣ್ಣ ಸಣ್ಣ ಮೇಲ್ಮೈ ಅಂಶಗಳಾಗಿ ವಿಂಗಡಿಸೋಣ ಪ್ರತಿ ಮೇಲ್ಮೈ ಅಂಶದ ಮೇಲೆ Q I ಅನ್ನು 4 ಪೈ ಎಪ್ಸಿಲಾನ್ 0 r ನಿಂದ ಭಾಗಿಸಲಾಗಿದೆ ಏಕೆಂದರೆ ಪ್ರತಿಯೊಂದು ಅಂಶದಿಂದ ಕೇಂದ್ರಕ್ಕೆ ಇರುವ ಅಂತರವು r ಗೆ ಸಮನಾಗಿರುತ್ತದೆ ಆದಾಗ್ಯೂ ಸಂಕಲನ Q i 0 ಎಂದು ಗಮನಿಸಿ ಏಕೆಂದರೆ ಈ ಗೋಳವು ಚಾರ್ಜ್ ಆಗಿಲ್ಲ ಮತ್ತು ಆದ್ದರಿಂದ ಈ ಉತ್ತರವು 1 ಓವರ್ 4 ಪೈ ಎಪ್ಸಿಲಾನ್ 0 Q ಓವರ್ d ಮಾತ್ರ ಎಂದು ಹೊರಬರುತ್ತದೆ ಪರಸ್ಪರ ಪ್ರಮೇಯವನ್ನು ಬಳಸಿಕೊಂಡು ಈಗ ನಾವು ಈ ಸಮಸ್ಯೆಯನ್ನು ಮಾಡೋಣ ಪರಸ್ಪರ ಪ್ರಮೇಯದಲ್ಲಿ ನಾನು ಎರಡು ಸನ್ನಿವೇಶಗಳನ್ನು ತೆಗೆದುಕೊಳ್ಳುತ್ತೇನೆ ಈ ಚಾರ್ಜ್ ಇರುವಲ್ಲಿ ಒಂದು ಸನ್ನಿವೇಶ ಇರುತ್ತದೆ Q ದೂರದಲ್ಲಿ ನೀಡಲಾಗುತ್ತದೆ ಮತ್ತು ಎರಡನೆಯ ಪರಿಸ್ಥಿತಿ ಇರುತ್ತದೆ ಈ ಚಾರ್ಜ್ ಯಾವುದೇ ಚಾರ್ಜ್ ಇಲ್ಲದಿದ್ದಾಗ ಆದರೆ ನಾನು ಚಾರ್ಜ್ ನೀಡುತ್ತೇನೆ ಗೋಳಕ್ಕೆ Q ಎಂದು ಹೇಳೋಣ ಇದು ನನ್ನ ಪರಿಸ್ಥಿತಿ 2 ಇದು ನನ್ನ ಪರಿಸ್ಥಿತಿ ಮತ್ತು ಎರಡು ಸಂದರ್ಭಗಳಲ್ಲಿ ನಾನು ಏನು ಬರೆಯಬಲ್ಲೆ ಎಂದು ನೋಡೋಣ ಈ ಸಂದರ್ಭದಲ್ಲಿ ಚಾರ್ಜ್ ಸಾಂದ್ರತೆ ರೋ 1 ನಮಗೆ ಕೇಂದ್ರವನ್ನು ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ ಈ ಗೋಳದ ಕೇಂದ್ರವು ಮೂಲವಾಗಿದೆ ಆದ್ದರಿಂದ ಕೇಂದ್ರವು ಮೂಲವಾಗಿದೆ ನಂತರ ರೋ 1 ಅನ್ನು ಇದು x ದಿಕ್ಕಿನಂತೆ ಬರೆಯಬಹುದು ನಂತರ ನಾನು ರೋ 1 ಅನ್ನು r ಮೈನಸ್ d x ನ Q ಡೆಲ್ಟಾ ಎಂದು ಬರೆಯಬಹುದು ಮೇಲ್ಮೈಯಲ್ಲಿ ಕೆಲವು ಸಿಗ್ಮಾ 1 ಇದೆ ಆದಾಗ್ಯೂ ಸಿಗ್ಮಾ 1 ds 0 ಗೆ ಸಮನಾಗಿರುತ್ತದೆ ಮತ್ತು ಕೆಲವು ಪೊಟೆನ್ಶಿಯಲ್ V 1 ಇದೆ ಇದು ಮೇಲ್ಮೈಯಲ್ಲಿ ಕೆಲವು V 1 ಇರುತ್ತದೆ ಎಂದು ನನಗೆ ತಿಳಿದಿಲ್ಲ ಮತ್ತು ಎಲ್ಲೆಡೆ V 1 ಇರುತ್ತದೆ ನಾವು ಪರಿಸ್ಥಿತಿ 2 ಅನ್ನು ತೆಗೆದುಕೊಳ್ಳೋಣ ಪರಿಸ್ಥಿತಿ 2 ರಲ್ಲಿ ರೋ 2 0 ಆಗಿದೆ ಹೊರಗೆ ಎಲ್ಲಿಯೂ ಚಾರ್ಜ್ ಇಲ್ಲ ಆದಾಗ್ಯೂ ಸಿಗ್ಮಾ 2 ಇದೆ ಇದು ಮೇಲ್ಮೈ ಮೇಲೆ 4 ಪೈ r ಸ್ಕ್ವೇರ್ ಗಿಂತಲೂ Q ಹೆಚ್ಚು ಮತ್ತು ಹೊರಗಿನ V 2 ನನಗೆ ತಿಳಿದಿದೆ V 2 1 ಓವರ್ 4 ಪೈ ಎಪ್ಸಿಲಾನ್ 0 ಆಗಿದೆ ಇದು ಮೇಲ್ಮೈಯಲ್ಲಿ ಗೋಳಾಕಾರದ ಚಾರ್ಜ್ ಕಾರಣ ಆದ್ದರಿಂದ ಇದು q ಓವರ್ r ಆಗಿರುತ್ತದೆ ಆದ್ದರಿಂದ V 2 ಸಿಗ್ಮಾ 2 ರೋ 2 ತಿಳಿದಿರುವ ಪರಿಸ್ಥಿತಿ ನನಗೆ ತಿಳಿದಿದೆ ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ ಈ ಸಂದರ್ಭದಲ್ಲಿ ಉತ್ತರ ಏನು ಎಂದು ಪರಸ್ಪರ ಪ್ರಮೇಯವನ್ನು ಅನ್ವಯಿಸಿ ಆದ್ದರಿಂದ ಇದನ್ನು ಅಳಿಸಿ ಹಾಕುತ್ತೇನೆ ನಾನು ಅದನ್ನು ಇಲ್ಲಿಯೇ ಅನ್ವಯಿಸುತ್ತೇನೆ ಅದು ಏನು ಹೇಳುತ್ತದೆ ಅದು ಇಂಟಿಗ್ರೇಷನ್ V 1 ರೋ 2 d v ಪ್ಲಸ್ ಇಂಟಿಗ್ರೇಷನ್ V 1 ಮೇಲ್ಮೈ ಸಿಗ್ಮಾ 1 d s ಇಂಟಿಗ್ರೇಷನ್ ಗೆ ಸಮಾನವಾಗಿದೆ V 2 ರೋ 1 d v ಜೊತೆಗೆ ಇಂಟಿಗ್ರೇಷನ್ V 2 ಮೇಲ್ಮೈ ಸಿಗ್ಮಾ 2 d s ರೋ 2 0 ಆಗಿದೆ ಆದ್ದರಿಂದ ಈ ಪದವು 0 ಕ್ಕೆ ಹೋಗುತ್ತದೆ ಇದು ಇಲ್ಲಿ ಸಿಗ್ಮಾ 2 ಆಗಿರಬೇಕು V 1 ಮೇಲ್ಮೈ ಏನು ನಾನು ಲೆಕ್ಕಹಾಕಲು ಬಯಸುತ್ತೇನೆ ಆದ್ದರಿಂದ ಮತ್ತು ಅದು ಮೇಲ್ಮೈಯಲ್ಲಿ ಒಂದೇ ಆಗಿರುತ್ತದೆ ಏಕೆಂದರೆ ಇದು ವಾಹಕದ ಮೇಲ್ಮೈ ಪಟ್ಟು ಸಿಗ್ಮಾ 2 d s ಸಿಗ್ಮಾ 2 ಆದ್ದರಿಂದ V1 ನಾನು ಹೊರತೆಗೆಯಬಹುದು ಈ ಸಹವರ್ತಿ ಹೊರಬರುತ್ತಾನೆ ಅದು ಸ್ಥಿರವಾಗಿರುತ್ತದೆ ಸಿಗ್ಮಾ 2 d s ಇದು ಏನೂ ಅಲ್ಲ ಸಂಪೂರ್ಣ ಚಾರ್ಜ್ ಮತ್ತು ಎರಡನೇ ಪರಿಸ್ಥಿತಿ ಆದ್ದರಿಂದ V1 Q ನನಗೆ V 2 ರೋ 1 ಅನ್ನು ನೀಡುತ್ತದೆ V 2 1 ಓವರ್ 4 ಪೈ ಎಪ್ಸಿಲಾನ್ Q ಓವರ್ r ಮತ್ತು ಇದು ನಾನು ಇಲ್ಲಿ ರೋ 1 ರಿಂದ ಗುಣಿಸಿದಾಗ ಮತ್ತು ಸಂಯೋಜಿಸಿದಾಗ ನನಗೆ r d ಗೆ ಸಮನಾಗಿರುತ್ತದೆ ಆದ್ದರಿಂದ ನಾನು ಇತರ ಸಂದರ್ಭದಲ್ಲಿ ಪಡೆಯುತ್ತೇನೆ ನಾನು 1 ಓವರ್ 4 ಪೈ ಎಪ್ಸಿಲಾನ್ 0 Q ಓವರ್ d ಅನ್ನು ಪಡೆಯುತ್ತೇನೆ ಅದು V 2 ಮತ್ತು ರೋ 1 ನನಗೆ Q ನೀಡುತ್ತದೆ ಏಕೆಂದರೆ ಈ Q ಪ್ಲಸ್ V 2 ಇದು ಸಿಗ್ಮಾ 1 ಆಗಿರಬೇಕು ನಾನು ಅದನ್ನು ತಪ್ಪಾಗಿ ಬರೆದಿದ್ದೇನೆ V 2 ಮತ್ತೆ ಸ್ಥಿರವಾಗಿರುತ್ತದೆ V 2 ಇದರ ಮೇಲೆ ಸ್ಥಿರವಾಗಿರುತ್ತದೆ ಮತ್ತು ಸಿಗ್ಮಾ 1 ಇಂಟಿಗ್ರೇಟೆಡ್ ಓವರ್ 0 ಆಗಿದೆ ಮತ್ತು ಆದ್ದರಿಂದ ಇದು ನನಗೆ 0 ನೀಡುತ್ತದೆ ಈಗ ಈ Q ರದ್ದುಗೊಳ್ಳುತ್ತದೆ ಮತ್ತು ನಾನು V 1 ಅನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 Q ಓವರ್ d ಗೆ ಸಮನಾಗಿರುವುದನ್ನು ನೀವು ನೋಡಬಹುದು ಮತ್ತು ಅದು ಪರಸ್ಪರ ಪ್ರಮೇಯ ಮುಂದಿನ ಉಪನ್ಯಾಸದಲ್ಲಿ ನಾನು ಪರಸ್ಪರ ಪ್ರಮೇಯವನ್ನು ಬಳಸಿಕೊಂಡು ಇನ್ನೊಂದು ಉದಾಹರಣೆಯನ್ನು ಪರಿಹರಿಸುತ್ತೇನೆ